ದಿಸ್ಪರ್ಸಿವ್ ವಸ್ತುಗಳನ್ನು FDTDಗೆ ಹೇಗೆ ಸೇರಿಸುವುದು ಎಂಬ ಬಗ್ಗೆ ನಮ್ಮ ಚರ್ಚೆಯನ್ನು ನಾವು ಮುಂದುವರಿಸುತ್ತೇವೆ ಇಲ್ಲಿಯವರೆಗೆ ನಾವು ಏನು ಮಾಡಿದ್ದೇವೆ ನಾವು ಡೆಬಿ ಮಾದರಿಯೊಂದಿಗೆ ಪ್ರಾರಂಭಿಸಿದ್ದೇವೆ ಮತ್ತು ನಾನು ಸ್ಪಷ್ಟಪಡಿಸಲು ಬಯಸುವ ಒಂದು ವಿಷಯವೆಂದರೆ ಪ್ರತಿ Yee ಸೆಲ್ ನ ತನ್ನದೇ ಆದ ವ್ಯಾಲ್ಯೂ ವನ್ನು ಹೊಂದಿದೆ ಆದ್ದರಿಂದ ನೀವು ಸಂಗ್ರಹಿಸುವ ವಿಸ್ತಾರವಾದ ಡೇಟಾ ಸ್ಟ್ರಕ್ಚರ್ ಹೊಂದಿರಬೇಕಾಗಿದೆ ಇದನ್ನು ನೆನಪಿನಲ್ಲಿಡಬೇಕು ಉದಾಹರಣೆಗೆ ನೀವು ಯಾವ ಎಲ್ಲಾ ಸಂಖ್ಯೆಗಳನ್ನು ಸಂಗ್ರಹಿಸಬೇಕು ಪ್ರತಿ Yee ಸೆಲ್ಗೆ ನೀವು ಸಂಗ್ರಹಿಸಬೇಕಾಗುತ್ತದೆ ಇವು ಮೂರು ಇದು ಮೂರು ಪ್ಯಾರಾಮೀಟರ್ ಮಾದರಿ ನಾವು ಏನು ಮಾಡಿದ್ದೇವೆಂದರೆ ನಾವು ಈ ಡೆಬಿ ಮಾದರಿಯನ್ನು ತೆಗೆದುಕೊಂಡು ಅದರ ಇನ್ವರ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ ತೆಗೆದುಕೊಂಡು ಅದನ್ನುಸಬ್ಸ್ಟಿಟ್ಯೂಟ್ ಮಾಡಿ ಟೈಮ್ ಡೊಮೇನ್ನಲ್ಲಿ D ಪಡೆದಿದ್ದೇವೆ ಟೈಮ್ ಡೊಮೇನ್ನಲ್ಲಿ ನಾನು D ಪಡೆದ ನಂತರ ನಾನು ಫೈನೈಟ್ ಡಿಫರೆನ್ಸ್ ತೆಗೆದುಕೊಳ್ಳಬಹುದು ಮತ್ತು ಮ್ಯಾಕ್ಸ್ವೆಲ್ನ ಮಿಗ್ರೇಶನ್ ಗಳನ್ನು ಇಲ್ಲಿ ಬಳಸಬಹುದು ನಾವು ಇದನ್ನು ಮಾಡಲು ಪ್ರಯತ್ನಿಸುತ್ತಿರುವುದಕ್ಕೆ ಕಾರಣವೆಂದರೆ ಹೇಗಾದರೂ ನಾವು ಸಂಪೂರ್ಣ ಫೀಲ್ಡ್ ಹಿಸ್ಟರಿ ವನ್ನು ಸರಿಯಾಗಿ ಸಂಗ್ರಹಿಸುವುದನ್ನು ತಪ್ಪಿಸಲು ಇದೀಗ ನಾನು ಇಲ್ಲಿ ಹೊಂದಿರುವ ಎಕ್ಸ್ಪ್ರೆಶನ್ ಅದನ್ನು ತಪ್ಪಿಸುವುದಿಲ್ಲ ಏಕೆಂದರೆ ಹಿಂದಿನ ಎಲ್ಲಾ ಇನ್ಸ್ಟೆಂಟ್ ಗಳ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಇನ್ನೂಸಂಗ್ರಹಿಸಲಾಗುತ್ತಿದೆ ಆದ್ದರಿಂದ ಈಗ ನಾವು ನೋಡೋಣ ಈ ಎಕ್ಸ್ಪ್ರೆಶನ್ ಒಂದಿಗೆ ನಾವು ಏನು ಮಾಡಬಹುದು ಆದ್ದರಿಂದ ಈಗಸ್ವಲ್ಪ ಮಾತ್ರ ಬೀಜಗಣಿತದ ಅನುಸರಿಸುವ ಈಗ ಈ ಸಂಪೂರ್ಣ ಗಣಿತವನ್ನು ಸ್ವಲ್ಪ ಸುಲಭಗೊಳಿಸಲು ನಾನು ಹೊಸ ಸಹಾಯಕ ವೇರಿಯಬಲ್ ಅನ್ನು ವ್ಯಾಖ್ಯಾನಿಸಲು ಹೋಗುತ್ತೇನೆ ಆದ್ದರಿಂದ ಈ ಸಂಪೂರ್ಣ ಸಮೇಶನ್ ಇಲ್ಲಿ ನೀವು ನೋಡುತ್ತೀರಿ ನಾನು ಅದನ್ನು ಹೊಸ ವೇರಿಯೇಬಲ್ ಮೂಲಕ ಅನುಕೂಲಕ್ಕಾಗಿ ಕರೆಯಲಿದ್ದೇನೆ ತದನಂತರ ನಾನು ಏನು ಮಾಡಬಹುದು ಅಪ್ಡೇಟ್ ಇಕ್ವೇಶನ್ ನಲ್ಲಿ ನಾನು ಏನು ಬಯಸುತ್ತೇನೆ ನಾನು ಸಂಬಂಧಿಸಿದಂತೆ ಎಲ್ಲದಕ್ಕೂ ಸಂಬಂಧವನ್ನು ಬಯಸುತ್ತೇನೆ ಅದು FDTDಯ ತತ್ವಶಾಸ್ತ್ರವಾಗಿದೆ ಆದ್ದರಿಂದ ಇದು ನನಗೆ D ಬಗ್ಗೆ ಆಸಕ್ತಿ ಇಲ್ಲ ನಾನು E ಮತ್ತು H ನಡುವಿನ ಸಂಬಂಧವನ್ನು ಬಯಸುತ್ತೇನೆ ಆದ್ದರಿಂದ ನಾನು ಮ್ಯಾಕ್ಸ್ವೆಲ್ನ ಇಕ್ವೇಶನ್ ವನ್ನು ಬಳಸುತ್ತೇನೆ ಮತ್ತು ಇದನ್ನು ನಾನು ಯಾವುದರಿಂದ ಬದಲಾಯಿಸಬೇಕು ಆದ್ದರಿಂದ ಇದು ಅದನ್ನು ಮತ್ತು ಇಂದ ಬದಲಾಯಿಸಬೇಕು ಆದ್ದರಿಂದ ಇದು ಕ್ಕೆ ಸಮನಾಗಿರಬೇಕು ಇದು ಕೇವಲ ವ್ಯತ್ಯಾಸವಾಗಿದೆ ಆದ್ದರಿಂದ ಈ ಸಂಪೂರ್ಣ ಎಕ್ಸ್ಪ್ರೆಶನ್ ನಾನು ಹೊರತೆಗೆಯಬಹುದು ನಾನು ಏನು ಹೊರತೆಗೆಯಲು ಬಯಸುತ್ತೇನೆ ಸಂಬಂಧಿಸಿದಂತೆ ನಾನು ಹಿಂದಿನ ಎಲ್ಲಾ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಸಂಬಂಧವನ್ನು ಬಯಸುತ್ತೇನೆ ಆದ್ದರಿಂದ ನಾನು ಅದನ್ನು ಮಾಡಬಹುದೇ ಈ ಎಕ್ಸ್ಪ್ರೆಶನ್ಯಲ್ಲಿ ಇಲ್ಲಿ ಎಷ್ಟು ಎಷ್ಟು ಸ್ಥಳಗಳಲ್ಲಿ ಗೋಚರಿಸುತ್ತವೆ 1 2 3 ಅಥವಾ ಹಲವು ಬಾರಿ ಒಮ್ಮೆ ಮಾತ್ರ ಏಕೆಂದರೆ ಸಮೇಶನ್ ಎಂದಿಗೂ ತಲುಪುವುದಿಲ್ಲ m ಸಮೇಶನ್ ಎಂದಿಗೂ ತಲುಪುವುದಿಲ್ಲ ಆದ್ದರಿಂದ ನಾನು ಒಂದು ಬದಿಯಲ್ಲಿ ಹೊರ ತೆಗೆಯಬಹುದು ಉಳಿದದ್ದನ್ನು ಬಲಕ್ಕೆ ಸರಿಸಿ ಇದು ಸಾಕಷ್ಟು ಸರಳವಾದ ಮಾನುಪುಲೆಶನ್ ಆದ್ದರಿಂದ ನಾನು ಇದನ್ನು ಸರಿಸುತ್ತೇನೆ ಆದ್ದರಿಂದ ನೀವು ಪಡೆಯುವ ಅಂತಿಮ ಎಕ್ಸ್ಪ್ರೆಶನ್ಯನ್ನು ನಾನು ಬರೆಯುತ್ತೇನೆ ನಾನು ಇದನ್ನು ಪರಿಚಯಿಸುವ ಕಾರಣದ ಭಾಗವನ್ನು ನೀವು ನೋಡಬಹುದು ಈ ಎಕ್ಸ್ಪ್ರೆಶನ್ ಸ್ವಲ್ಪ ಕೊಂಪಾಕ್ಟ್ ಕಾಣುವಂತೆ ಮಾಡಲು ಇಲ್ಲದಿದ್ದರೆ ಅದು ತುಂಬಾ ತಪ್ಪಾಗಿ ಕಾಣುತ್ತದೆ FDTD ತತ್ತ್ವಶಾಸ್ತ್ರದಿಂದನನ್ನ ಬಳಿ ಪ್ರೆಸೆಂಟ್ ಇದೆ ಮತ್ತು ಈ ಇಡೀ ವಿಷಯವು ಹಿಂದಿನದು ಆದ್ದರಿಂದ FDTDಯಲ್ಲಿನ ತತ್ವಶಾಸ್ತ್ರವನ್ನು ಪ್ರೆಸೆಂಟ್ ಮತ್ತು ಟೈಮ್ ಸ್ಟೆಪ್ಪು ಪಡೆಯಲು ಹಿಂದೆ ಬಳಸಲಾಗಿದೆ ಇನ್ನೂ ಇದು ನಾನು ಕೋಡ್ನಲ್ಲಿ ಕಾರ್ಯಗತಗೊಳಿಸಬಹುದಾದ ವಿಷಯವಲ್ಲ ಏಕೆಂದರೆ ಇಲ್ಲಿರುವ ಪದವು ನನಗೆ ತುಂಬಾ ಕಷ್ಟಕರವಾಗಿದೆ ಈ ವ್ಯಕ್ತಿ ಇದರಲ್ಲಿ ನನಗೆ ಬೇಡವಾದ ಎಲ್ಲಾ ಹಿಂದಿನ ಎಲೆಕ್ಟ್ರಿಕ್ ಫೀಲ್ಡ್ ಗಳ ಮೊತ್ತವನ್ನು ಹೊಂದಿದೆ ಆದ್ದರಿಂದ ಈಗ ನಾವು ವಿಷಯಗಳನ್ನು ಇನ್ನಷ್ಟು ಸರಳಗೊಳಿಸುವುದು ಹೇಗೆ ಎಂದು ನೋಡಲು ಬೀಜಗಣಿತವನ್ನು ಸ್ವಲ್ಪ ಹೆಚ್ಚು ಪ್ರಯತ್ನಿಸೋಣ ನಮ್ಮಲ್ಲಿರುವದನ್ನು ನಮಗೆ ಇನ್ನೂ ಬೇಕು ಆದ್ದರಿಂದ ನಲ್ಲಿ ಈ ಎಕ್ಸ್ಪ್ರೆಶನ್ ಇರುವುದನ್ನು ನೀವು ಗಮನಿಸಬಹುದು ನಾನು ಈ ಪದವನ್ನು ಇಲ್ಲಿಗೆ ಕರೆಯಲಿದ್ದೇನೆ ಏಕೆಂದರೆ ನಾವು ಮಾಡಬೇಕಾದ ಹಲವು ಸರಳೀಕರಣಗಳಿವೆ ನಾನು ಇದನ್ನು ಕರೆಯಲಿದ್ದೇನೆ ಯಾಕೆ ವಿದ್ಯಾರ್ಥಿ ಮೈನಸ್ psi ಬಾರ್ ಆದ್ದರಿಂದ ಇದು ನಾವು ಇದನ್ನು ಹೀಗೆ ಬರೆದಿದ್ದೇವೆ ನಮ್ಮ ಎಕ್ಸ್ಪ್ರೆಶನ್ ನಾನು ಮೊದಲಿನಿಂದ ಬರೆಯುತ್ತೇನೆ ಇದು ನಾನು ಮಾಡಬಹುದಾದ ಇಂತೆಗ್ರಲ್ ನಂತೆ ಕಾಣಿಸುತ್ತದೆಯೇ ನೇರವಾಗಿ ನೋಡಿದರೆ ತುಂಬಾ ಜಟಿಲವಾಗಿ ಕಾಣುವುದಿಲ್ಲ ಆದ್ದರಿಂದ ಇದು ಕೇವಲ ಎಕ್ಸ್ಪೋನೆಂಶಿಯಲ್ ಆದ್ದರಿಂದ ನಾನು ಅದನ್ನು ಇಂಟಗ್ರೆಟ್ ಮಾಡಬಹುದು ಎಷ್ಟು ಟರ್ಮ್ ಗಳು ಸಂಭವಿಸುತ್ತವೆ ಎಂದು ನೀವು ನಿರೀಕ್ಷಿಸುತ್ತೀರಿ ವಿದ್ಯಾರ್ಥಿ ನಾಲ್ಕು ಪ್ರತಿ ಎಕ್ಸ್ಪೋನೆಂಶಿಯಲ್ ನ ನಾಲ್ಕು ಪದಗಳು ನಾನು ಇಂಟಗ್ರೆಟ್ ಮಾಡುವಾಗ ಎರಡು ಲಿಮಿಟ್ ಗಳು ನನಗೆ ಎರಡು ಟರ್ಮ್ ಗಳನ್ನು ನೀಡುವ ಎಕ್ಸ್ಪೋನೆಂಶಿಯಲ್ ಪಡೆಯುತ್ತೇನೆ ಮತ್ತು ಒಂದು ಸಾಮಾನ್ಯ ಟರ್ಮ್ ಇರುತ್ತದೆ ವಿದ್ಯಾರ್ಥಿ ಹೌದು m 1 ಆದ್ದರಿಂದ ನಾನು ಮೂರು ಪದಗಳನ್ನು ನಿರೀಕ್ಷಿಸಬೇಕು ಈ ಇಂಟಗ್ರೆಟ್ ಮಾಡುವಾಗ ಆದ್ದರಿಂದ ಈ ಎಕ್ಸ್ಪ್ರೆಶನ್ ನಾನು ಅದನ್ನು ಬರೆಯುತ್ತೇನೆ ನಾನು ನಾಲ್ಕು ಪದಗಳನ್ನು ಮೂರು ಪದಗಳಾಗಿ ಮಾಡಿದ್ದೇನೆ ಆದ್ದರಿಂದ ಇದು ಹಾಗಾದರೆ ಈ ಎಲ್ಲವನ್ನು ಮಾಡಿದ ನಂತರ ಗಮನಿಸಬೇಕಾದ ಅಂಶವೆಂದರೆ ಈ ಎಕ್ಸ್ಪ್ರೆಶನ್ಯಲ್ಲಿ m ಎಲ್ಲಿ ಕಾಣಿಸಿಕೊಳ್ಳುತ್ತಿದೆ ನನ್ನ ಬಳಿ ಹಲವು ಪದಗಳಿವೆ ಆದರೆ m ಇಲ್ಲಿ ಕೇವಲ ಒಂದು ಪದದಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತಿದೆ m ಕಾಣಿಸಿಕೊಳ್ಳುವ ಏಕೈಕ ಸ್ಥಳ ಇದು ಆದ್ದರಿಂದ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾನು ಇದನ್ನು ನೋಡಿದರೆ ನಾನು ನೋಡಿದರೆ m ಪದವು ಇಲ್ಲಿ ಕಾಣಿಸಿಕೊಳ್ಳುತ್ತಿದೆ ನಾನು ಲೆಕ್ಕಾಚಾರ ಮಾಡಲು ಬಯಸುತ್ತೇನೆ ಆಗಏನಾಗಬಹುದು M 1 ಮಾತ್ರ ಇರುತ್ತದೆ ಇವುಗಳು ಏನನ್ನು ಹೋಲುತ್ತವೆ ಇದು ಯಾವ ರೀತಿಯ ಸೀರೀಸ್ ನಂತೆ ಕಾಣುತ್ತದೆ ಜಾಮೆಟ್ರಿಕ್ ಪ್ರೋಗ್ರೆಷನ್ ಪ್ರತಿ ಪದವನ್ನು ಕೇವಲ ಒಂದು ಕಾನ್ಸ್ಟೆಂಟ್ ಪದವನ್ನು ಗುಣಿಸಿ ಪಡೆಯಲಾಗುತ್ತದೆ ಆದ್ದರಿಂದ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಇವುಗಳು ಜಾಮೆಟ್ರಿಕ್ ಪ್ರೋಗ್ರೆಷನ್ ಯನ್ನು ಹೋಲುತ್ತವೆ ಮತ್ತು ಅದು ನಮಗೆ ಸಾಕಷ್ಟು ಸಹಾಯ ಮಾಡಲಿದೆ ಏಕೆಂದರೆ GPಯ ಸತತ ಪದಗಳ ಅನುಪಾತವು m ನಿಂದ ಸ್ವತಂತ್ರವಾಗಿರುತ್ತದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ನಾನು ನೋಡಿದರೆ ಈ ಅನುಪಾತ ಹೇಗಿರಬೇಕು ಹೌದು m ಅಲ್ಲಿ ಇರಬಾರದು ಈಗ ನಾನು ಗೆ ಎಕ್ಸ್ಪ್ರೆಶನ್ಯನ್ನು ಬರೆಯಬಹುದುನಾನು ಇದನ್ನು ಬರೆಯಬಹುದು ನಾನು ಇಲ್ಲಿ ಹೊಂದಿರುವ ಈ ವೀಕ್ಷಣೆಯನ್ನು ಬಳಸಿಕೊಳ್ಳಲು ಬಯಸುತ್ತೇನೆ ಈಗ ಈ ಸಮೇಶನ್ ನಾನು ನಲ್ಲಿ ಏನು ಮಾಡಬಹುದೆಂದರೆ ನಾನು ಹೊಸ ಸಮೇಶನ್ ವೇರಿಯೇಬಲ್ ಅನ್ನು ಪರಿಚಯಿಸಬಹುದು ಇದಕ್ಕಾಗಿ ಸಮೇಶನ್ ನಲ್ಲಿ ನೋಡಿ ನನ್ನ m 0 ರಿಂದ ಯಾವುದೋ ಕಡೆಗೆ ಹೋಗುತ್ತಿದೆ ಮತ್ತು ನಾನು ಅದನ್ನು ಇಲ್ಲಿ ಬರೆದಿರುವ ವಿಧಾನನದ ಪ್ರಕಾರ ಈಗ m 1 ರಿಂದಯಾವುದೋ ಕಡೆಗೆ ಹೋಗುತ್ತಿದೆ ನಾನು ಅದನ್ನು 0 ಕ್ಕೆ ಹಿಂತಿರುಗಿಸಲು ಬಯಸಿದರೆ ನಾನು ಹೊಸ ವೇರಿಯಬಲ್ ಅನ್ನು ಪರಿಚಯಿಸಬೇಕಾಗಿದೆ ಆದ್ದರಿಂದ ನಾವು ಅದನ್ನು ಕರೆಯೋಣ ಈ ಪದವನ್ನು ಸಮೇಶನ್ ಹೊರಗೆ ತೆಗೆದುಕೊಳ್ಳಬಹುದು ಏಕೆಂದರೆ ಅದು p ವನ್ನು ಅವಲಂಬಿಸಿರುವುದಿಲ್ಲ ಈ ವ್ಯಕ್ತಿಯನ್ನು ಇಲ್ಲಿಗೆ ಕರೆದೊಯ್ಯಬಹುದು ಈಗ ಅಂತಿಮ ಹಂತವಾಗಿ ನಾನು ಹಿಂತಿರುಗಬಹುದು ಆದರೆ ನಾನು ಹಿಂತಿರುಗಬೇಕಾಗಿಲ್ಲ ಇಲ್ಲಿ ನಾನು ಬದಲಾಯಿಸಬಲ್ಲೆ ಅದನ್ನು ಬದಲಾಯಿಸುವ ಅಗತ್ಯವಿಲ್ಲ ಆದ್ದರಿಂದ ನನ್ನ ಎಕ್ಸ್ಪ್ರೆಶನ್ ಏನಾಗುತ್ತದೆ ಬಲಭಾಗದಲ್ಲಿರುವ ಈ ಎಕ್ಸ್ಪ್ರೆಶನ್ ಹೇಗಿದೆ ಎಂದು ಯಾರಾದರೂ ಗುರುತಿಸುತ್ತಾರೆಯೇ ಈ ಎಕ್ಸ್ಪ್ರೆಶನ್ ಈ ಎಕ್ಸ್ಪ್ರೆಶನ್ ಮತ್ತು ಈ ಎಕ್ಸ್ಪ್ರೆಶನ್ಯನ್ನು ನೋಡಿ ಏನಾದರೂ ಸಾಮಾನ್ಯವಾದದ್ದು ಇದೆಯೇ ಇದು ನಾವು ಏನು ಮಾಡಿದ್ದೇವೆ ಎಂಬುದು ಸ್ಪಷ್ಟವಾಗಿದೆಯೇ ಮತ್ತು ಇದಕ್ಕೆ ಪ್ರಮುಖವಾದುದು ಜಾಮೆಟ್ರಿಕ್ ಪ್ರೋಗ್ರೆಷನ್ ಇದು ನನಗೆ ಕೇವಲ ಒಂದು ಪದವನ್ನು ತೆಗೆದುಹಾಕಲು ಅವಕಾಶ ಮಾಡಿಕೊಟ್ಟಿತು ಮತ್ತು ಹಿಂದಿನ ಪದವನ್ನು ಎಂದು ತೋರಿಸಲು ಈ ಅಂತಿಮ ಎಕ್ಸ್ಪ್ರೆಶನ್ಯನ್ನು ಮತ್ತೊಮ್ಮೆ ಬರೆಯೋಣ ಮತ್ತು ಅದರ ಪರಿಣಾಮಗಳನ್ನು ನಾವು ನೋಡಬಹುದು ಆದ್ದರಿಂದ ಈ ಎಲ್ಲಾ ಬೀಜಗಣಿತದ ಮಾಡಿದ ನಂತರ ನಾವು ಏನು ಗಳಿಸಿದ್ದೇವೆ ಆದ್ದರಿಂದ ನಾನು ಈ ಎಕ್ಸ್ಪ್ರೆಶನ್ಯನ್ನು ನೋಡಿದಾಗ ನನಗೆ ಬೇಕಾಗಿವೆ ಮೌಲ್ಯಮಾಪನ ಮಾಡಲು ಹಿಂದಿನ ಎಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ಬೇಕಾಗಿತ್ತು ಈಗ ಈ ಎಕ್ಸ್ಪ್ರೆಶನ್ಯನ್ನು ನೋಡಿದಾಗ ಅದು ಒಂದು ಹಿಂದಿನದನ್ನು ಬದಲಾಯಿಸಿದೆ ಮತ್ತು ಮತ್ತು ಒಂದು ಹೌದು ಹಾಗಾದರೆ ಅದು ಸುಧಾರಣೆಯಾ ನಾನು ಹಾಗೆ ಮಾಡುವ ಅಗತ್ಯವಿಲ್ಲ ನಾನು ಎಲ್ಲಾ ಎಲೆಕ್ಟ್ರಿಕ್ ಫೀಲ್ಡ್ಗಳನ್ನು ಸಂಗ್ರಹಿಸುವ ಅಗತ್ಯವಿಲ್ಲ ಆದರೆ ನಾನು ಒಂದು ಹೊಸ ವೇರಿಯಬಲ್ ಅನ್ನು ಸಂಗ್ರಹಿಸಬೇಕಾಗಿದೆ ಮೌಲ್ಯಮಾಪನ ಮಾಡಲು ನನಗೆ ಮಾತ್ರ ಬೇಕು ನನಗೆ ಅಗತ್ಯವಿಲ್ಲ ಇಲ್ಲ ಇಲ್ಲಿಯವರೆಗೆ ನಾವು ಸಂಗ್ರಹಿಸುತ್ತಿದ್ದೇವು ನಾವು ಏನು ಸಂಗ್ರಹಿಸುತ್ತಿದ್ದೇವು ನಾವು E ಮತ್ತು H ಅನ್ನು ಸ್ಪೇಸ್ ಮತ್ತು ಟೈಮ್ ಗ್ರಿಡ್ಗಳನ್ನು ಸಂಗ್ರಹಿಸುತ್ತಿದ್ದೇವೆ ಈಗ ನಾವು ಮಾಡಬೇಕಾಗಿರುವುದು ಸ್ಪೇಸ್ ಟೈಮ್ದ ಗ್ರಿಡ್ಗಳಲ್ಲಿ E H ಮತ್ತು psi ಆದ್ದರಿಂದ ನನ್ನ ಕಂಪ್ಯೂಟೇಶನಲ್ ಲೋಡ್ ನಾನು ಸಂಗ್ರಹಿಸಬೇಕಾದ ಮತ್ತೊಂದು ವೇರಿಯೇಬಲ್ನಿಂದ ಹೆಚ್ಚಾಗಿದೆ ಈಗ ನಾನು ಇದನ್ನು ಸರಿಯಾಗಿ ಇನಿಷಿಯಲ್ ಮಾಡಿದರೆ ಪ್ರತಿ ಬಾರಿ ನಾನು psi ಅನ್ನು ಮೌಲ್ಯಮಾಪನ ಮಾಡಲು ಬಯಸಿದಾಗ ನನಗೆ ಕೇವಲ ಒಂದು ಹಿಂದಿನ ವ್ಯಾಲ್ಯೂ ಬೇಕು ಇದು ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಡೇಟ್ ದಂತೆಯೇ ಇದೆ ನನಗೆ ಎಲೆಕ್ಟ್ರಿಕ್ ಫೀಲ್ಡ್ದ ಹಿಂದಿನ ಮೌಲ್ಯ ಪ್ರಸ್ತುತ E ಮತ್ತು H ಪಡೆಯಲು ಮ್ಯಾಗ್ನೆಟಿಕ್ ಫೀಲ್ಡ್ ದರೆ ಒಂದು ಹಿಂದಿನ ಮೌಲ್ಯ ಬೇಕು ಅದೇ ರೀತಿ ಈಗ ನಡೆಯುತ್ತಿದೆ ನನ್ನ ಬೆಲೆ ಇನ್ನೂ ಒಂದು ಸಹಾಯಕ ವೇರಿಯಬಲ್ ಸಂಗ್ರಹಿಸುತ್ತಿದೆ ಪ್ಲಸ್ ಪಾಯಿಂಟ್ ಎಂದರೆ E ಮತ್ತು H ನ ಸಂಪೂರ್ಣ ಇತಿಹಾಸವನ್ನು ಸಂಗ್ರಹಿಸುವ ಅಗತ್ಯವಿಲ್ಲ ಮತ್ತು ಮೈನಸ್ ಪಾಯಿಂಟ್ ಒಂದು ಹೊಸ ಆಕ್ಸಿಲರಿ ವೇರಿಯೇಬಲ್ ಅನ್ನು ಸಂಗ್ರಹಿಸುತ್ತದೆ ಹೌದು ಒಮ್ಮೆ ನೀವು ಅದನ್ನು ಪ್ರಾರಂಭಿಸಿದಾಗ ಎಷ್ಟು ಚೆನ್ನಾಗಿರುತ್ತದೆ ಆದ್ದರಿಂದ ನನ್ನ ಪ್ರಕಾರ ನೀವು ಡೆಫಿನಿಷನ್ ಹೊಂದಿದ್ದೀರಿ ಆದ್ದರಿಂದ ನೀವು ನೋಡಬಹುದು ಉದಾಹರಣೆಗೆ ನಾನು ನಿಮಗೆ ಹೇಳುತ್ತೇನೆ ಆದ್ದರಿಂದ ಇದು ಗೆ ನಿಮ್ಮ ಹೊಸ ಅಪ್ಡೇಟ್ ಇಕ್ವೇಶನ್ ಹೌದು ನಾನು ಹೇಗೆ ಮಾಡುವುದು ಅವನ ಪ್ರಶ್ನೆಯೇ ನಾನು ಮೊದಲು ಹೇಗೆ ಪಡೆಯುವುದು ಹೌದು psi ಅನ್ನು ಮೊದಲ ಸ್ಥಾನದಲ್ಲಿ ಪಡೆಯಲು ನನಗೆ ಎಲೆಕ್ಟ್ರಿಕ್ ಫೀಲ್ಡ್ಗಳು ಮತ್ತು ಹಸಿರು ಬಾಣದಲ್ಲಿ ಇರುವ ಈ ಎಕ್ಸ್ಪ್ರೆಶನ್ ಬೇಕು ಒಮ್ಮೆ ನಾನು ಅದನ್ನು ಪಡೆದುಕೊಂಡ ನಂತರ ಆಯಿತು ನಂತರ ನಾನು ಈ ಇಕ್ವೇಶನ್ ಬಳಸಬೇಕಾಗಿದೆ ಆದ್ದರಿಂದ ಅಪ್ಡೇಟ್ ಬದಲು ನಾವು ಇದನ್ನು ನ ಪ್ರಾರಂಭಿಕ ಇಕ್ವೇಶನ್ ಎಂದು ಕರೆಯಬಹುದು ಮತ್ತು ನಂತರ ಇದು ಗಾಗಿ ಅಪ್ಡೇಟ್ ಇಕ್ವೇಶನ್ ವಾಗುತ್ತದೆ ಇದರ ಪರಿಣಾಮವಾಗಿ ನಾವು ಏನು ಮಾಡಿದ್ದೇವೆಂದರೆ ನಾವು ಕನ್ವಲೂಶನ್ ಇಂಟಗ್ರಲ್ ಅನ್ನು ರನ್ನಿಂಗ್ ಸಮ್ ಆಗಿ ಕಡಿಮೆ ಮಾಡಿದ್ದೇವೆ ಇದನ್ನು ತಲುಪಲು ನಾವು ಯಾವುದಾದರೂ ಅಂದಾಜುಗಳನ್ನು ಮಾಡಿದ್ದೇವೆಯೇ ನೀವು ಎಲ್ಲಾ ಎಲೆಕ್ಟ್ರಿಕ್ ಫೀಲ್ಡ್ದ ಇತಿಹಾಸಗಳನ್ನು ಸಂಗ್ರಹಿಸಲು ಬಯಸಿದಂತೆಯೇ ಇದು ನಿಖರವಾಗಿದೆ ಎಲೆಕ್ಟ್ರಿಕ್ ಫೀಲ್ಡ್ದ ಇತಿಹಾಸದಿಂದ ಕನ್ವಿಲೇಶನ್ನಿಂದ ಈ ಚಾಲನೆಯಲ್ಲಿರುವ ಸಮೇಶನ್ ಕ್ಕೆ ಹೋಗುವುದರಲ್ಲಿ ಯಾವುದೇ ಅಂದಾಜು ಇಲ್ಲ ಆದ್ದರಿಂದ ನಾವು ಪಾವತಿಸಬೇಕಾದ ಏಕೈಕ ಬೆಲೆ ಸಂಗ್ರಹಿಸಲು ಹೌದು ಒಂದು ಹೊಸ ವೇರಿಯಬಲ್ ಅನ್ನು ಸಂಗ್ರಹಿಸುತ್ತದೆ ಮತ್ತು ಆದ್ದರಿಂದ ಇದು ಡೆಬಿ ಮಾದರಿ ಎಂದು ಊಹಿಸಲಾಗಿತ್ತು ಇತರ ರೀತಿಯ ರೆಸೋನೆನ್ಸ್ ಗಳು ಸಾಧ್ಯ ಉದಾಹರಣೆಗೆ ಲೊರೆಂಟ್ಜಿಯನ್ ರೆಸೋನೆನ್ಸ್ ನಗಳು ಹೆಚ್ಚು ಸಾಮಾನ್ಯವಾದವು ಆದ್ದರಿಂದ ವಾಸ್ತವವಾಗಿ ನಾನು ನಿಮಗೆ ನೀಡುವ ಗ್ರಿಫಿತ್ಸ್ ಉಲ್ಲೇಖವು ಲೊರೆಂಟ್ಜಿಯನ್ ರೆಸೋನೆನ್ಸ್ ವನ್ನು ಪಡೆಯುತ್ತದೆ ಅವುಗಳು ತಮ್ಮದೇ ಆದ ಅಪ್ಡೇಟ್ ಇಕ್ವೇಶನ್ ಗಳನ್ನು ಹೊಂದಿದೆ ಅಪ್ಡೇಟ್ ಇಕ್ವೇಶನ್ ವನ್ನು ಪಡೆಯಲು ಅವುಗಳು ತಮ್ಮದೇ ಆದ ಬೀಜಗಣಿತವನ್ನು ಹೊಂದಿದೆ ಆದರೆ ನಾವು ಅದನ್ನು ಮಾಡುವುದಿಲ್ಲ ಆದ್ದರಿಂದ ಕನಿಷ್ಠ ಹೆಸರನ್ನು ನಿಮಗೆ ಪರಿಚಯಿಸಲು ಇದು ಒಂದು ರೀತಿಯ ಉತ್ತಮ ಅಂಶವಾಗಿದೆ ಎಂದು ನಾನು ಭಾವಿಸುತ್ತೇನೆ ಜನಪ್ರಿಯ ಓಪನ್ ಸೋರ್ಸ್ ಸಾಫ್ಟ್ವೇರ್ ಇದೆ ಇದರಲ್ಲಿ ನೀವು FDTD ಇಕ್ವೇಶನ್ ಗಳನ್ನು ಸರಿಪಡಿಸಬಹುದು ಇದನ್ನು 1 D 2 D 3 D ಗೆ ಬರೆಯಲಾಗಿದೆ ಇದನ್ನು MEEP ಎಂದು ಕರೆಯಲಾಗುತ್ತದೆ ಇದನ್ನು MIT ಯಲ್ಲಿರುವ ಅಬ್ ಇನಿಶಿಯೋ ಗುಂಪು ಹೊಂದಿದೆ ಇದು ತುಂಬಾ ಸುಲಭವಾಗಿ ಮತ್ತು ಅದರ ಮುಕ್ತ ಮೂಲವಾಗಿದೆ ಆದ್ದರಿಂದ ನೀವು ವಿವಿಧ ಅಪ್ಡೇಟ್ ಇಕ್ವೇಶನ್ ಗಳನ್ನು ಮತ್ತು ಎಲ್ಲವನ್ನೂ ಹೇಗೆ ಕಾರ್ಯಗತಗೊಳಿಸಿದ್ದೀರಿ ಎಂಬುದನ್ನು ನೀವು ನೋಡಬಹುದು ಮತ್ತು ಅದು ವಿಭಿನ್ನ ರೀತಿಯ ರೆಸೋನೆನ್ಸ್ ಗಳನ್ನು ನಿಭಾಯಿಸುತ್ತದೆ ಇದನ್ನು ಸಂಶೋಧನಾ ಉದ್ದೇಶಗಳಿಗಾಗಿ ವ್ಯಾಪಕವಾಗಿ ಬಳಸಲಾಗುತ್ತದೆ ಆದ್ದರಿಂದ ಈ ಹೆಸರನ್ನು ಗೂಗಲ್ ಮಾಡಿ ಮತ್ತು ಅದನ್ನು ಹೇಗೆ ಮಾಡಬೇಕೆಂದು ನೀವು ಕಂಡುಕೊಳ್ಳುತ್ತೀರಿ ಇದನ್ನು ಕಾರ್ಯಗತಗೊಳಿಸಿದ ಮೂಲ ಭಾಷೆಯಲ್ಲಿ ಬರೆಯಲಾಗಿದೆ ಅದು ತುಂಬಾ ಸಾಮಾನ್ಯವಲ್ಲ ಇದು ಸ್ಕೀಮ್ ಎಂಬ ಅತ್ಯಂತ ವಿಶಿಷ್ಟ ಭಾಷೆಯಾಗಿದೆ ಇದು ಕಮ್ ಪೈಲ್ಡ್ ಭಾಷೆಯಲ್ಲ ಆದ್ದರಿಂದ C ಅಥವಾ C ಗಿಂತ ಭಿನ್ನವಾಗಿದೆ ನೀವು ಅದನ್ನು ಕಂಪೈಲ್ ಮಾಡಿ ಮತ್ತು ನಂತರ ಅದನ್ನು ರನ್ ಮಾಡಲು ಸಾಧ್ಯವಿಲ್ಲ ಅದು ಪೈಥಾನ್ ನಂತೆ ಸ್ವಲ್ಪಮಟ್ಟಿಗೆ ಇರುತ್ತದೆ ಅದು ಹಂತ ಹಂತವಾಗಿ ಹೋಗುತ್ತದೆ ಅರ್ಥೈಸಬಲ್ಲದು ಅವರು C ಇಂಟರ್ಫೇಸ್ ಅನ್ನು ಸಹ ಹೊಂದಿದ್ದಾರೆ ನೀವು ವೇಗವನ್ನು ಬಯಸಿದರೆ ಈ ಸಾಫ್ಟ್ವೇರ್ ಅನ್ನು ನೋಡಿ